ಹಲೋ ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ ಐಐಟಿ ಕಾನ್ಪುರ ದಿಂದ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳನ್ನು ನೀಡುವ ಎನ್ ಮೂಕ್ ಯೋಜನೆಯ ಭಾಗವಾಗಿದೆ ಈಗ ಈ ವಾರದಲ್ಲಿ ನಾನು ನಿಮ್ಮೊಂದಿಗೆ ಸಂಘರ್ಷದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇನೆ ಮತ್ತು ನಂತರ ನೀಡುತ್ತಿರುವ ಸಲಹೆ ಎಂದರೆ ಯಾವುದೇ ವ್ಯಕ್ತಿತ್ವದ ಬೆಳವಣಿಗೆಯ ಹೊರತಾಗಿಯೂ ನೀವು ಸಂಘರ್ಷ ಪರಿಹಾರ ಕೌಶಲ್ಯಗಳ ಅಭಿವೃದ್ಧಿ ಪಡಿಸಬೇಕು ನಿಮ್ಮ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ನೀವು ಇಲ್ಲಿಯವರೆಗೆ ಪ್ರಯತ್ನಿಸಿರಬಹುದು ಅತ್ಯುತ್ತಮ ಮತ್ತು ಎಲ್ಲದರ ಬಗ್ಗೆ ನಿಮ್ಮ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು ಈಗ ಈ ಉಪನ್ಯಾಸದಲ್ಲಿ ನಾನು ವಿಶೇಷವಾಗಿ ಕೆಲವು ಅಂತರ ವೈಯಕ್ತಿಕ ಸಂಘರ್ಷಗಳ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತೇನೆ ತದನಂತರ ನಿಮಗೇ ಕೊಡುವ ಕೆಲವು ಉದಾಹರಣೆಗಳ ಮೇಲೆ ಕೆಲಸ ಮಾಡಲು ನಾನು ನಿಮಗೆ ಸವಾಲು ಹಾಕುತ್ತೇನೆ ನಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದನ್ನು ತ್ವರಿತವಾಗಿ ಮರುಪರಿಶೀಲಿಸೋಣ ನಾವು ಮೊದಲು ಏನು ಮಾಡಿದ್ದೇವೆ ಎಂಬುದರ ಬಗ್ಗೆ ತ್ವರಿತ ಮುಖ್ಯಾಂಶಗಳು ಸಂಘರ್ಷಗಳಿಗೆ ಲಭ್ಯವಿರುವ ವಿವಿಧ ವ್ಯಾಖ್ಯಾನಗಳ ಬಗ್ಗೆ ನಾನು ನಿಮಗೆ ಪರಿಚಯಿಸಿದೆ ಆದರೆ ಸಾಮಾನ್ಯವಾಗಿ ಘರ್ಷಣೆಗಳು ಭಿನ್ನಾಭಿಪ್ರಾಯಗಳ ಹೋರಾಟಗಳ ಜಗಳಗಳ ಬಗ್ಗೆಯಾಗಿದ್ದು ಅವುಗಳು ಸಾಮಾನ್ಯ ಬದುಕಿನ ಭಾಗವಾಗಿದೆ ಸಂಘರ್ಷ ಪರಿಹಾರಗಳ ವಿಷಯದಲ್ಲಿ ನೀವು ಬಹಳ ವಿನಾಶಕಾರಿ ವ್ಯಕ್ತಿಯಾಗಬಹುದು ಸಂಘರ್ಷಗಳನ್ನು ಪರಿಹರಿಸಲು ನೀವು ರಚನಾತ್ಮಕ ಮಾರ್ಗಗಳನ್ನು ಸಹ ಬಳಸಬಹುದು ಆದರೆ ನೀವು ಏನು ಹೇಳುತ್ತೀರಿ ಎಂಬುದರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ ಮತ್ತು ಸಂಘರ್ಷ ಉಂಟಾದಾಗ ನೀವು ಏನು ಹೇಳುವುದಿಲ್ಲ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಸಂಘರ್ಷವನ್ನು ಸೃಷ್ಟಿಸಿ ನಂತರ ಅದನ್ನು ತಿಳಿವಳಿಕೆಯಿಂದ ತಿಳಿಯದೆ ಉಲ್ಬಣಗೊಳಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯೇ ನೀವು ಅಥವಾ ನೀವು ಸಂಘರ್ಷಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯ ಭಾಗವಾಗಿದ್ದೀರಾ ಸಾಧ್ಯವಾದಷ್ಟು ಅದನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತಿರುವಿರಾ ಎಸ್ಕಲೇಟಿಂಗ್ ಮತ್ತು ಎಲಿಮಿನೇಟಿಂಗ್ ವಿಷಯದಲ್ಲಿ ನಾವು ಸಾಧಕ ಬಾಧಕಗಳನ್ನು ಹೊಂದಿದ್ದೇವೆ ನಾವು ಅದರ ಬಗ್ಗೆ ಚರ್ಚಿಸಿದೆವು ಮತ್ತು ನಂತರ ಕೊನೆಯಲ್ಲಿ ನಾನು ಸಂಘರ್ಷ ಪರಿಹಾರಗಳ ಮೂರು ಹಂತಗಳಿವೆ ಎಂದು ಹೇಳಿದೆ ಒಂದು ಸಂಧಾನ ಇನ್ನೊಂದು ಮಧ್ಯಸ್ಥಿಕೆ ಸಂಧಾನ ಎಂದರೆ ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಕುಳಿತು ಮಾತನಾಡುವ ಮತ್ತು ಚರ್ಚಿಸುವ ಮತ್ತು ಬುದ್ದಿಮತ್ತೆ ಮೂಲಕ ಅದನ್ನು ಬಗೆಹರಿಸಲು ಪ್ರಯತ್ನಿಸುವುದು ಆದರೆ ಮಧ್ಯಸ್ಥಿಕೆಯು ಹೆಚ್ಚಾಗಿ ಪರಸ್ಪರ ತಿಳಿದಿರುವ ಮೂರನೇ ವ್ಯಕ್ತಿಯನ್ನು ಕರೆಯುವ ಮೂಲಕ ತದನಂತರ ವ್ಯಕ್ತಿಯು ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸುತ್ತಾನೆ ಮತ್ತು ನಂತರ ಸಂಬಂಧವನ್ನು ಸರಿಯಾದ ರೂಪದಲ್ಲಿ ಮರಳಿ ತರುತ್ತಾನೆ ಕೊನೆಯ ವಿಧದಲ್ಲಿ ಅಂದರೆ ನಿರ್ಣಾಯಕ ನೀವು ಮೂರನೇ ವ್ಯಕ್ತಿಯ ಬಳಿಗೆ ಮತ್ತೆ ಹೋಗುತ್ತೀರಿ ಆದರೆ ಈ ವ್ಯಕ್ತಿಯು ನಿಮಗೆ ತಿಳಿದಿಲ್ಲದಿರಬಹುದು ಅವರು ರಾಜಕಾರಣಿಯಾಗಿರಬಹುದು ನಾಯಕರಾಗಿರಬಹುದು ನಿಮ್ಮ ಬಾಸ್ ಆಗಿರಬಹುದು ಅದು ನ್ಯಾಯಾಧೀಶರಾಗಿರಬಹುದು ನೀವು ನಂಬುವ ವ್ಯಕ್ತಿಯಾಗಿರಬಹುದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವ ಕಾನೂನು ಸಾಮರ್ಥ್ಯವುಳ್ಳವರಾಗಿರಬಹುದು ಆದ್ದರಿಂದ ಸಾಮಾನ್ಯವಾಗಿ ನೀವು ಅಗತ್ಯವಿದ್ದಾಗ ಮಾತ್ರ ಮಧ್ಯಸ್ಥಗಾರರ ಬಳಿಗೆ ಹೋಗಬೇಕು ಇಲ್ಲದಿದ್ದರೆ ನೀವು ವೈಯಕ್ತಿಕಅಂತರ ವೈಯಕ್ತಿಕ ಮಟ್ಟದಲ್ಲಿ ಸರಳ ಸಂಧಾನದ ಮೂಲಕ ಸಂಘರ್ಷವನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಈಗ ಪರಿಹರಿಸುವಾಗ ನಾನು ನಿಮಗೆ ಹೇಳುತ್ತಲೇ ಇರುತ್ತೇನೆ ಗೆಲುವು ಗೆಲುವಿನ ಮನೋಭಾವದ ಮೇಲೆ ಕೇಂದ್ರೀಕರಿಸಿ ಮತ್ತು ಪರಿಹರಿಸಲು ಪ್ರಯತ್ನಿಸಿರಿ ಅದು ಗೆಲುವು ಗೆಲುವಿನ ಪರಿಹಾರದೊಂದಿಗೆ ಹೊರಹೊಮ್ಮಿದರೆ ಮಾತ್ರ ಸಂಘರ್ಷವು ಶಾಂತಿ ಮತ್ತು ಸಾಮರಸ್ಯವನ್ನು ಹೊಂದಿರುತ್ತದೆ ಮತ್ತು ತೊಡಗಿರುವ ಎಲ್ಲಾ ವ್ಯಕ್ತಿಗಳ ಕಾಳಜಿಗೆ ಬಹಳ ಅನುಕೂಲಕರ ರೀತಿಯಲ್ಲಿ ಪರಿಹರಿಸಲಾಗುತ್ತದೆ ಈಗ ನಾನು ನಿಮಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತೇನೆಃ ನಿಮ್ಮ ದಿನ ಹೇಗಿತ್ತು ನಿನ್ನೆಯ ದಿನ ಹೇಗಿತ್ತು ಮತ್ತು ಇಂದಿನ ದಿನವು ಹೇಗೆ ಪ್ರಾರಂಭವಾಯಿತು ಅಲ್ಲದೆ ಅದು ಹೇಗಿತ್ತು ಇದು ಯಾವುದೇ ಸಂಘರ್ಷಗಳಿಲ್ಲದೆ ನಡೆಯುತ್ತಿದಿಯೇ ಈಗ ನೀವು ಸಂಘರ್ಷಗಳು ನಡೆದಿವೆ ಮತ್ತು ನಂತರ ನೀವು ವಿಂಗಡಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಗಮನಿಸಲು ಪ್ರಾರಂಭಿಸಿದ್ದೀರಾ ಅಥವಾ ಯಾವುದೇ ಸಂಘರ್ಷಗಳಿಲ್ಲದ ದಿನವನ್ನು ನೀವು ಬಯಸಿದ್ದೀರಾ ನಾನು ನಿಮಗೆ ಹೇಳಲು ಬಯಸುವುದೆಂದರೆ ನೀವು ಎಂದಾದರೂ ನಿಮ್ಮ ಜೀವನವು ಯಾವುದೂ ಹೋರಾಟಗಳು ಇಲ್ಲದಂತಿರಬೇಕು ಯಾವುದೇ ಸಂಘರ್ಷಗಳನ್ನು ಹೊಂದಿರಬಾರದು ಎನ್ನುವುದಾದರೆ ಇದು ತುಂಬಾ ನೀರಸ ಜೀವನ ಎಂದು ನಾನು ನಿಮಗೆ ಹೇಳುತ್ತೇನೆ ಯಾವುದೇ ಸಂಘರ್ಷಗಳಿಲ್ಲದ ಜೀವನವನ್ನು ನೀವು ಬಯಸುವುದಿಲ್ಲ ನಿಮಗೆ ಬೇಕಾಗಿರುವುದು ಸಂಘರ್ಷ ಪರಿಹಾರ ಕೌಶಲ್ಯಗಳು ಮಾತ್ರ ಜೀವನವು ಏಕೆ ತುಂಬಾ ನೀರಸವಾಗಿರುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ ನಾನು ನಿಮಗೆ ಈ ಪರಿಸ್ಥಿತಿಯನ್ನು ನೀಡುತ್ತೇನೆ ನೀವು ಚಲನಚಿತ್ರವನ್ನು ನೋಡಲು ಹೋದಾಗ ಏಕೆ ಹೋಗುತ್ತೀರಿ ಸಿನಿಮಾ ಏಕೆ ಬ್ಲಾಕ್ಬಸ್ಟರ್ ಆಗುತ್ತಿದೆ ಒಂದು ಚಲನಚಿತ್ರದ ಸನ್ನಿವೇಶವನ್ನು ತೆಗೆದುಕೊಳ್ಳೋಣ ಒಬ್ಬ ಸುಂದರ ಹುಡುಗ ಸುಂದರವಾದ ಹುಡುಗಿಯನ್ನು ಭೇಟಿಯಾಗುತ್ತಾನೆ ಹುಡುಗ ಬುದ್ಧಿವಂತನಿದ್ದಾನೆ ಚತುರ ಮತ್ತು ನಂತರ ಅವನ ಕೈಯಲ್ಲಿ ಕೆಲಸವಿದೆ ಮತ್ತು ಹುಡುಗಿ ಕೂಡ ಅಷ್ಟೇ ಬುದ್ದಿವಂತೆ ಮತ್ತು ಚತುರೆ ಆದ್ದರಿಂದ ಅವರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ಅವರು ಪೋಷಕರಿಗೆ ಹೇಳುತ್ತಾರೆ ಮತ್ತು ನಂತರ ಪೋಷಕರು ಒಂದೇ ಸಮುದಾಯಕ್ಕೆ ಸೇರಿದವರು ಅವರು ಒಂದೇ ಭಾಷೆಯನ್ನು ಮಾತನಾಡುತ್ತಾರೆ ಆದ್ದರಿಂದ ಅವರು ಪ್ರತಿಯೊಬ್ಬರನ್ನು ಇಷ್ಟಪಡುತ್ತಾರೆ ನಂತರ ಅವರು ಪರಸ್ಪರ ಭೇಟಿಯಾಗುತ್ತಾರೆ ಮತ್ತು ನಂತರ ಅವರು ಮದುವೆಯನ್ನು ಅಂತಿಮ ಗೊಳಿಸುತ್ತಾರೆ ತದನಂತರ ಅವರು ಮದುವೆಯಾಗುತ್ತಾರೆ ಅವರು ಸಮಯಕ್ಕೆ ಮಕ್ಕಳನ್ನು ಹೊಂದುತ್ತಾರೆ ಮತ್ತು ಮಕ್ಕಳು ಸಹ ಬೆಳೆಯುತ್ತಿದ್ದಾರೆ ಅವರು ಬುದ್ಧಿವಂತರೂ ಆಗಿರುತ್ತಾರೆ ಅವರೂ ಸಂತೋಷವಾಗಿರುತ್ತಾರೆ ತದನಂತರ ಅವರೆಲ್ಲರೂ ಸಂತೋಷದಿಂದ ಬದುಕುತ್ತಿದ್ದಾರೆ ಈ ರೀತಿಯ ಚಲನಚಿತ್ರವನ್ನು ನೋಡಲು ನೀವು ಟಿಕೆಟ್ಗೆ ಇನ್ನೂರು ರೂಪಾಯಿಗಳನ್ನ ನೀಡುತ್ತೀರಾ ಇಲ್ಲ ನೀವು ಇದನ್ನು ಎಂದಿಗೂ ಮಾಡುವುದಿಲ್ಲ ಏಕೆಂದರೆ ನೀವು ಚಲನಚಿತ್ರವನ್ನು ನೋಡಲು ಹೋದಾಗ ವಾಸ್ತವದಲ್ಲಿ ಜೀವನ ಎಂದರೇನು ನಿಮಗೆ ಏನು ಕೊಡುತ್ತದೆ ಎಂಬುದನ್ನು ನೀವು ನೋಡಲು ಬಯಸುತ್ತೀರಿ ಹುಡುಗ ಸುಂದರನಾಗಿದ್ದಾನೆ ಆದರೆ ಹುಡುಗಿ ಸುಂದರವಾಗಿಲ್ಲ ಇಂಥ ಸನ್ನಿವೇಶದಲ್ಲಿ ಈಗ ಸಂಘರ್ಷ ಪ್ರಾರಂಭವಾಗುತ್ತದೆ ಅಥವಾ ಹುಡುಗಿ ಸುಂದರವಾಗಿದ್ದಾಳೆ ಮತ್ತು ಬುದ್ಧಿವಂತೆ ಹುಡುಗ ಅಷ್ಟು ಬುದ್ಧಿವಂತನಲ್ಲ ಸಂಘರ್ಷ ಮತ್ತೆ ಪ್ರಾರಂಭವಾಗುತ್ತದೆ ಈಗ ಆ ಹುಡುಗ ಮತ್ತು ಹುಡುಗಿ ಆರಂಭದಲ್ಲಿ ಒಬ್ಬರಿಗೊಬ್ಬರು ಇಷ್ಟವಾಗಲಿಲ್ಲ ಅಥವಾ ಇನ್ನೊಂದು ಸನ್ನಿವೇಶದಲ್ಲಿ ಅವರು ಭೇಟಿಯಾಗಿ ನಂತರ ಅವರು ತಕ್ಷಣವೇ ಪರಸ್ಪರ ಪ್ರೀತಿಸುತ್ತಾರೆ ಅವರು ಜಗಳವಾಡಲು ಪ್ರಾರಂಭಿಸುತ್ತಾರೆ ಅವರು ಇಷ್ಟಪಡುವುದಿಲ್ಲ ಮತ್ತು ನಂತರ ಪರಿಸ್ಥಿತಿ ಬದಲಾಗುತ್ತದೆ ಇದು ಅವರು ಪರಸ್ಪರ ಕಲಿತ ಮತ್ತೊಂದು ರೀತಿಯ ಸಂಘರ್ಷವಾಗಿತ್ತು ಈಗ ಅವರು ಇದನ್ನು ಪೋಷಕರ ಬಳಿಗೆ ತರುತ್ತಾರೆ ಈಗ ಪೋಷಕರು ತಾವು ಬೇರೆ ಧರ್ಮದವರೆಂದು ಅರಿತುಕೊಂಡು ಮತ್ತೆ ಸಂಘರ್ಷವನ್ನು ಪ್ರಾರಂಭಿಸುತ್ತಾರೆ ಈಗ ಪೋಷಕರು ಸಿದ್ಧರಿದ್ದರೂ ಈಗ ಅವರನ್ನು ಸುತ್ತುವರೆದಿರುವ ಧಾರ್ಮಿಕ ಸಮುದಾಯ ಈ ಇಬ್ಬರು ಮಕ್ಕಳಿಗೆ ಮದುವೆಯಾಗಲು ಅವಕಾಶ ನೀಡುತ್ತಿಲ್ಲ ಈಗ ಸಂಘರ್ಷ ಮುಂದುವರಿದಿದೆ ಈಗ ಒಬ್ಬ ಪೋಷಕರು ಹೋಗಿ ಇನ್ನೊಬ್ಬ ಪೋಷಕರೊಂದಿಗೆ ಮಾತನಾಡುತ್ತಾರೆ ಪೋಷಕರು ಒಪ್ಪುವುದಿಲ್ಲ ಸಂಘರ್ಷ ಮುಂದುವರಿಯುತ್ತದೆ ಈಗ ಧರ್ಮವನ್ನು ಹೊರತುಪಡಿಸಿ ಜಾತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿವೆ ಉದಾಹರಣೆಗೆ ವಿಭಿನ್ನ ಜಾತಿ ಈ ಸಮಸ್ಯೆಯಿಂದಾಗಿ ಇಬ್ಬರೂ ಪೋಷಕರು ಒಪ್ಪಿಕೊಳ್ಳುತ್ತಿಲ್ಲ ಈಗ ಅವರು ಒಪ್ಪಿಕೊಂಡರೂ ಅದನ್ನು ಸ್ವೀಕರಿಸದ ಸಮಾಜವಿದೆ ಈಗ ನಾಯಕ ನಾಯಕ ಅಥವಾ ನಾಯಕಿ ಅಥವಾ ಪೋಷಕರು ಸಂಘರ್ಷಗಳನ್ನು ಹೇಗೆ ಪರಿಹರಿಸುತ್ತಾರೆ ತದನಂತರ ಚಲನಚಿತ್ರವನ್ನು ಕ್ಲೈಮ್ಯಾಕ್ಸ್ಗೆ ತಂದು ಅಲ್ಲಿ ದೊಡ್ಡ ಸಂಘರ್ಷವಾಗಿ ಮತ್ತು ನಂತರ ಅದನ್ನು ಪರಿಹರಿಸಲಾಗುತ್ತದೆ ನಂತರ ನೀವು ನಿಮ್ಮ ಇನ್ನೂರು ರೂಪಾಯಿಗಳನ್ನು ಪಾವತಿಸಲು ಸಿದ್ಧರಿರುತ್ತೀರಿ ತದನಂತರ ನೀವು ರಂಗಮಂದಿರಕ್ಕೆ ಆ ಚಲನಚಿತ್ರವನ್ನು ನೋಡಲು ಹೊರಡುತ್ತೀರಿ ಮತ್ತು ಸಂಘರ್ಷದ ವಿಧಾನವನ್ನು ಹೇಗೆ ಪರಿಹರಿಸಲಾಗಿದೆ ಎಂಬುದನ್ನ ಅವಲಂಬಿಸಿ ಚಲನಚಿತ್ರವು ಬ್ಲಾಕ್ಬಸ್ಟರ್ ಆಗುತ್ತದೆ ಆದ್ದರಿಂದ ನೀವು ಈ ದೃಷ್ಟಿಕೋನದಿಂದ ನೋಡಿದರೆ ನೀವು ಅದನ್ನು ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದು ನಿಮಗೆ ತಿಳಿಯುತ್ತದೆ ಕಾಲ್ಪನಿಕ ವಿಷಯಗಳನ್ನು ನೋಡುವ ಮೂಲಕ ಸಂಘರ್ಷವನ್ನು ಹೇಗೆ ಪರಿಹರಿಸುವುದು ಮತ್ತು ಅದಕ್ಕಾಗಿಯೇ ನೀವು ರಂಗಭೂಮಿಗೆ ಹೋಗಲು ಬಯಸುತ್ತೀರಿ ಅದಕ್ಕಾಗಿಯೇ ನೀವು ಕಥೆಗಳನ್ನು ಕೇಳಲು ಬಯಸುತ್ತೀರಿ ಆದ್ದರಿಂದ ಈ ಕಾರಣಕ್ಕಾಗಿ ನೀವು ನೀವು ಗಾಸಿಪ್ಗಳಲ್ಲಿ ತೊಡಗಿಕೊಂಡಿದ್ದೀರಿ ಯಾರಾದರೂ ಅವನ ಅಥವಾ ಅವಳ ಜೀವನವನ್ನು ಹೇಗೆ ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಯುವುದಾಗಿರುತ್ತೆ ಮತ್ತು ಇದು ಬಹಳ ಸಂಘರ್ಷದ ಪರಿಸ್ಥಿತಿಯಾಗಿದೆ ಆದರೆ ಈ ವ್ಯಕ್ತಿ ಹೇಗೆ ಈ ಎಲ್ಲಾ ವಿಷಯಗಳ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂದು ನೀವು ತಿಳಿಯಲು ಬಯಸುತ್ತೀರಿ ಆದ್ದರಿಂದ ಸಂಕ್ಷಿಪ್ತವಾಗಿ ನಾನು ನಿಮಗೆ ಏನು ಹೇಳಲು ಬಯಸುತ್ತೇನೆ ಎಂದರೆ ನೀವು ಸಂಘರ್ಷಗಳಿಲ್ಲದ ಜೀವನಕ್ಕಾಗಿ ಪ್ರಾರ್ಥಿಸಿದರೆ ಜೀವನವು ತುಂಬಾ ಮಂದವಾಗಿರುತ್ತದೆ ತುಂಬಾ ನೀರಸವಾಗಿರುತ್ತದೆ ತುಂಬಾ ಏಕತಾನತೆಯಿಂದ ಕೂಡಿರುತ್ತದೆ ಎಂದು ಅರ್ಥಮಾಡಿಕೊಳ್ಳಬೇಕು ನೀವು ಬಹಳ ಸವಾಲಿನ ಸ್ಪೂರ್ತಿದಾಯಕ ಜೀವನವನ್ನು ಬಯಸಿದರೆ ನಿಮಗೆ ಸಂಘರ್ಷಗಳು ಬೇಕಾಗುತ್ತವೆ ಆದರೆ ನಿಮಗೆ ತುಂಬಾ ಒಳ್ಳೆಯ ಪರಿಹಾರಗಳು ಕೌಶಲ್ಯಗಳು ಬೇಕು ವಿಶೇಷವಾಗಿ ಗೆಲುವು ಗೆಲುವಿನ ಮನೋಭಾವವನ್ನು ಹೊಂದಿರುವುದು ಮತ್ತು ಅದನ್ನು ಇದರಲ್ಲಿ ಭಾಗಿಯಾಗಿರುವ ಎಲ್ಲಾ ವ್ಯಕ್ತಿಗಳಿಗೆ ಅನುಕೂಲಕರವಾದ ರೀತಿಯಲ್ಲಿ ಬಹಳ ಸುಲಭವಾಗಿ ಪರಿಹರಿಸುವುದು ಈಗ ನೀವು ಹೇಳಿದ ರೀತಿ ಮಾಡಲು ಬಯಸಿದರೆ ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಎರಡೂ ಕಡೆ ನೋಡಬೇಕು ಎಂದು ಹೇಳಿದ್ದೇನೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಎಂದು ಹೇಳೋಣ ಮತ್ತು ನಂತರ ನೀವು ಇಬ್ಬರ ಕಡೆಯೂ ನೋಡಲು ಸಾಧ್ಯವಾಗುತ್ತದೆ ಆದರೆ ಈ ಚಿತ್ರವನ್ನು ನೋಡಿ ಎರಡೂ ಚಿತ್ರಗಳನ್ನು ಒಂದು ಕ್ಷಣ ನೋಡಿ ಈಗ ಮೊದಲ ಚಿತ್ರದಲ್ಲಿ ಸಣ್ಣ ಚೌಕಾಕಾರದ ಚೌಕವಿದೆ ಈಗ ಈ ಸಣ್ಣ ಚೌಕವನ್ನು ನೀವು ಎಲ್ಲಿ ನೋಡುತ್ತೀರಿ ಈ ಚೌಕವು ಹಿಂಭಾಗದ ಬಲಭಾಗದ ಮುಂಭಾಗದ ಕೆಳಭಾಗದಲ್ಲಿದೆಯೇ ಅಥವಾ ಎಡಭಾಗದ ಮೇಲ್ಭಾಗದಲ್ಲಿದೆಯೇ ಎರಡು ಬದಿಗಳಿವೆ ಆದರೆ ನೀವು ಈ ಚೌಕವನ್ನು ನೋಡದಿರುವ ಸಾಧ್ಯತೆಯೂ ಇದೆ ನೀವು ಇದನ್ನು ಸಹ ಕೇವಲ ಚಿಕ್ಕದಂತಲ್ಲ ಒಂದು ದೊಡ್ಡ ಚೌಕದಂತೆ ನೋಡಬಹುದು ಮತ್ತು ನಂತರ ಅವು ಕೇವಲ ನಾಲ್ಕು ಬದಿಗಳಾಗಿವೆ ಮತ್ತು ನಂತರ ನೀವು ಇದು ಕೇವಲ ಒಂದು ಭ್ರಮೆ ಎಂದು ಭಾವಿಸಬಹುದು ಈಗ ಅದುವೇ ಸಮಸ್ಯೆಯಾಗಿದೆ ನೀವು ಕೇವಲ ಒಂದು ಬದಿ ಅನ್ನು ನೋಡಿದರೆ ನೀವು ನಿಸ್ಸಂಶಯವಾಗಿ ಇನ್ನೊಂದನ್ನು ಕಳೆದುಕೊಳ್ಳುತ್ತೀರಿ ಅದಷ್ಟೇ ಅಲ್ಲ ನೀವು ಅದನ್ನು ಮೂರನೇ ಕೋನದಿಂದ ನೋಡುವ ಸಾಧ್ಯತೆಯನ್ನೂ ಕಳೆದುಕೊಳ್ಳುತ್ತೀರಿ ಈಗ ಸಂಘರ್ಷದಲ್ಲಿ ನೀವು ಇದನ್ನು ಅರ್ಥಮಾಡಿಕೊಳ್ಳಬೇಕು ಅದು ಯಾವಾಗಲೂ ಒಬ್ಬ ವ್ಯಕ್ತಿ ಸತ್ಯ ಹೇಳುತ್ತಿಲ್ಲ ಇನ್ನೊಬ್ಬ ವ್ಯಕ್ತಿಯೂ ಸಹ ನಿಮಗೆ ಬೇರೆ ಸತ್ಯವನ್ನು ಹೇಳುತ್ತಿದ್ದಾನೆ ಆದರೆ ನಂತರ ಸತ್ಯವು ವಾಸ್ತವವಾಗಿ ಈ ಇಬ್ಬರು ವ್ಯಕ್ತಿಗಳೊಂದಿಗೆ ಸುಳ್ಳು ಇಲ್ಲದಿರಬಹುದು ಅದು ಇಬ್ಬರನ್ನ ಹೊರತು ಎಲ್ಲೋ ಹೊರಗಿರಬಹುದು ನೀವು ಅದನ್ನು ಪರಿಹರಿಸಲು ಅಲ್ಲಿದ್ದರೆ ನೀವು ಇಬ್ಬರ ಮಾತನ್ನೂ ಕೇಳಬೇಕು ಮತ್ತು ನಂತರ ಅದನ್ನು ಪರಿಹರಿಸಬೇಕು ನೀವು ತೀರ್ಮಾನಗಳಿಗೆ ತಕ್ಷಣಕ್ಕೆ ಜಿಗಿಯಬಾರದು ಮುಂದಿನ ಉದಾಹರಣೆಯನ್ನು ನೋಡಿ ಮತ್ತೆ ಈ ರೀತಿಯದ್ದಾಗಿದೆ ಇಲ್ಲಿ ಒಂದು ಸಣ್ಣ ವೃತ್ತ ಇದೆ ಎಂದು ತೋರುತ್ತಿದೆ ಈಗ ನೀವು ಇದನ್ನು ಎಲ್ಲಿ ನೋಡುತ್ತೀರಿ ಇದು ಮೊದಲ ನೋಟದಲ್ಲಿದೆಯೇ ನೋಡುತ್ತೀರಾ ಅದು ಮುಂಭಾಗದಲ್ಲಿದೆಯೇ ಮಧ್ಯದಲ್ಲಿದೆಯೇ ಅಥವಾ ಎಲ್ಲೋ ಹಿಂಭಾಗದಲ್ಲಿದೆಯೇ ಕೆಳಭಾಗದಲ್ಲಿದೆಯೇ ನೀವು ಇದನ್ನು ಎಲ್ಲಿ ನೋಡುತ್ತೀರಿ ನಾನು ಹೇಳಿದಂತೆ ಒಂದೇ ವಿಷಯವನ್ನು ನೋಡಲು ಯಾವಾಗಲೂ ಎರಡು ಮಾರ್ಗಗಳಿವೆ ಮತ್ತು ನಂತರ ಮೂರನೇ ಮಾರ್ಗವಿರಬಹುದು ಕೆಲವೊಮ್ಮೆ ನಾಲ್ಕನೇ ಮಾರ್ಗವಿರಬಹುದು ಯಾವುದೇ ಸಂಘರ್ಷಗಳನ್ನು ಪರಿಹರಿಸಲು ಪ್ರಯತ್ನಿಸುವ ಮೊದಲು ನಾವು ಯಾವ ರೀತಿಯ ದೃಷ್ಟಿಕೋನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ಎರಡೂ ಬದಿಗಳನ್ನು ನೋಡಿ ಆದರೆ ಅದೇ ಸಮಯದಲ್ಲಿ ಮೂರನೆಯದು ಇರಬಹುದೆಂದು ನಿಮಗೆ ತಿಳಿದಿರಲಿ ತದನಂತರ ನೀವು ಮಧ್ಯವರ್ತಿಯಾಗಲು ಹೊರಟಿದ್ದರೆ ಮೂರನೇ ಸಂಭಾವ್ಯ ಆಯ್ಕೆಯನ್ನು ನೋಡಿ ಅದು ಅನುಕೂಲಕರವಾಗಿರಲೂಬಹು ಮತ್ತು ಇದರಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳೊಂದಿಗೂ ನೀವು ಬುದ್ದಿಮತ್ತೆ ಇಂದ ನಡೆಯಲು ಸಾಧ್ಯವಾದರೆ ನೀವು ಅನೇಕ ಇತರ ಆಹ್ಲಾದಕರ ಬದಿಗಳನ್ನು ನೋಡಲು ಸಾಧ್ಯವಾಗಬಹುದು ಇದನ್ನು ಹೇಳಿದ ನಂತರ ನಾವು ಕೆಲವು ಸಂಘರ್ಷ ಪರಿಹಾರ ಕೌಶಲ್ಯಗಳನ್ನು ಮತ್ತು ಅದರ ಪ್ರಕ್ರಿಯೆಯನ್ನು ನೋಡೋಣ ಮತ್ತು ನೀವು ಅದನ್ನು ಬಳಸಬಹುದು ನೀವು ಸಂಘರ್ಷವನ್ನು ಪರಿಹರಿಸಲು ಬಯಸುವ ಮೊದಲು ವಿಶೇಷವಾಗಿ ಅಂತರ ವೈಯಕ್ತಿಕ ಸಂಘರ್ಷವನ್ನು ಆದರ್ಶಪ್ರಾಯವಾಗಿ ಅನುಕೂಲಕರ ವಾತಾವರಣವನ್ನು ಆಯ್ಕೆ ಮಾಡಿ ನೀವು ಮಾಡಬೇಕು ಅಂದರೆ ಮೇಲಧಿಕಾರಿ ಮತ್ತು ಕೆಲಸಗಾರ ಜಗಳವಾಡುತ್ತಿದ್ದರೆ ಎಂದುಕೊಳ್ಳೋಣ ಕಚೇರಿಯಾದರೆ ನೀವು ಅವರನ್ನು ಹೊರಗೆ ಕರೆದುಕೊಂಡು ಹೋಗಿ ಕ್ಯಾಂಟೀನ್ಗೆ ಕರೆದೊಯ್ದು ಕೆಫೆಟೇರಿಯಾಗೆ ಕರೆದೊಯ್ಯುವುದು ಒಳ್ಳೆಯದು ಇಲ್ಲ ಅವರನ್ನು ಹತ್ತಿರದ ರೆಸ್ಟೋರೆಂಟ್ಗೆ ಕರೆದೊಯ್ಯಿರಿ ಪತ್ನಿ ಮತ್ತು ಗಂಡ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದರೆ ಅವರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅದು ಬಹಳ ಆಹ್ಲಾದಕರವಾಗಿರುವ ಪರಿಸರದಲ್ಲಿನ ಬದಲಾವಣೆಯು ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎರಡನೆಯದು ಅವರು ಮಾತನಾಡಲು ಸಿದ್ಧರಿದ್ದರೆ ನೀವು ಅದರ ಭಾಗವಾಗಿರಬಹುದು ಅಥವಾ ಸಂಬಂಧಿತರೂ ಆಗಿರಬಹುದು ವ್ಯಕ್ತಿಗಳಲ್ಲಿ ನೀವು ಅವರನ್ನು ಬುದ್ದಿಮತ್ತೆ ಅವಧಿ ನಡೆಸಲು ಕೇಳಬಹುದು ಅಂದರೆ ನೀವು ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾದಷ್ಟು ಪರಿಹಾರಗಳಿಂದ ಹೊರಬರಲು ಕೇಳಬಹುದು ಈಗ ಒಮ್ಮೆ ಅವರು ಪರಿಹಾರಗಳೊಂದಿಗೆ ಹೊರಬಂದಾಗ ನೀವು ಅವುಗಳನ್ನು ಸಾಧಕ ಮತ್ತು ಬಾಧಕಗಳ ದೃಷ್ಟಿಯಿಂದ ಜೋಡಿಸಿ ನೋಡಿರಿ ಮತ್ತು ನಂತರ ಯಾರು ಎಂಬುದನ್ನು ಗುರುತಿಸುವ ಬದಲು ವಾಸ್ತವಾಂಶಗಳನ್ನು ಸರಿಯಾದ ಅರ್ಥದಲ್ಲಿ ಪಡೆಯಲು ಪ್ರಯತ್ನಿಸಿರಿ ಯಾರದ್ದು ಸರಿ ಯಾರದ್ದು ತಪ್ಪು ವಸ್ತುನಿಷ್ಠ ಸಂಗತಿಗಳನ್ನು ಪಡೆಯಲು ಪ್ರಯತ್ನಿಸಿ ಏನಾಯಿತು ಯಾರು ಮೊದಲು ಪ್ರಾರಂಭಿಸಿದರು ಯಾರು ಏನು ಮಾಡಿದರು ಯಾವ ಸಮಯ ಯಾವುದು ಮೊದಲು ನಂತರ ಇದರಿಂದ ನೀವು ನಿಜವಾಗಿ ಯಾರು ಅದನ್ನು ಪ್ರಾರಂಭಿಸಿದರು ಎಂಬುದನ್ನು ಕಂಡುಹಿಡಿಯಬಹುದು ಹೆಚ್ಚಿನ ಸಮಯಗಳಲ್ಲಿ ನಾನು ಹೇಳಿದಂತೆ ಒಬ್ಬರು ಸಮಸ್ಯೆಯ ಸೃಷ್ಟಿಕರ್ತರು ಇರುತ್ತಾರೆ ಅವರು ನಿಜವಾಗಿ ಪ್ರಾರಂಭಿಸಿರಬಹುದು ಸಂಪೂರ್ಣ ಸಂಘರ್ಷವು ಅಜಾಗರೂಕತೆಯಿಂದ ಅಥವಾ ಪ್ರಜ್ಞಾಪೂರ್ವಕವಾಗಿ ಆಗಿರುವ ಎರಡೂ ಸಾಧ್ಯತೆಯಿದೆ ಈಗ ಒಮ್ಮೆ ನೀವು ವಾಸ್ತವಾಂಶಗಳನ್ನು ಪಡೆದ ನಂತರ ನೀವು ಇದರ ಭಾಗವಾಗಿದ್ದರೆ ನೀವು ಸಕ್ರಿಯವಾಗಿ ಪ್ರತಿಫಲಿತ ಆಲಿಸುವಿಕೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸಕ್ರಿಯ ಅಥವಾ ಪ್ರತಿಫಲಿತ ಆಲಿಸುವಿಕೆ ಎಂದರೇನು ನೀವು ಒಬ್ಬ ವ್ಯಕ್ತಿಯ ಮಾತನ್ನು ಸಕ್ರಿಯವಾಗಿ ಕೇಳುವಾಗ ಎಲ್ಲಾ ಕಣ್ಣುಗಳು ಎಲ್ಲಾ ಕಿವಿಗಳು ಸಕ್ರಿಯವಾಗಿದ್ದು ಆ ವ್ಯಕ್ತಿಗೆ ಅಡ್ಡಿಪಡಿಸದ ರೀತಿ ನೀವು ಕೇಳುತ್ತೀರಿ ನೀವು ಏನನ್ನಾದರೂ ಹೇಳಿದರೆ ಅದು ಕೇವಲ ಆ ವ್ಯಕ್ತಿಯನ್ನು ಮಾತನಾಡಲು ಮುಂದುವರಿಸುವಂತೆ ನೀವು ಮಾಡಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಕೆಲವು ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಕೇಳಬಹುದು ಅದು ವ್ಯಕ್ತಿಯನ್ನು ಕಥೆಯೊಂದಿಗೆ ಮಾತು ಮುಂದುವರಿಸುವಂತೆ ಮಾಡುತ್ತದೆ ಆದರೆ ನಿಮ್ಮ ಆಲೋಚನೆಗಳನ್ನು ಇನ್ನೊಬ್ಬ ವ್ಯಕ್ತಿಯ ಬಾಯಿಗೆ ಹಾಕದೆ ನೀವು ಎಲ್ಲಾ ಸಮಯದಲ್ಲೂ ಮಾತನಾಡಲು ಪ್ರಯತ್ನ ಮಾಡದಿರುವುದುಮತ್ತು ಇನ್ನೊಬ್ಬ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ಮಾಡದಿರುವುದು ಆದ್ದರಿಂದ ಸಕ್ರಿಯವಾಗಿ ಆಲಿಸುವುದು ಬಹಳ ಮುಖ್ಯ ನಂತರ ಮುಂದಿನ ಪ್ರಮುಖ ವಿಷಯವೆಂದರೆ ಸಮಸ್ಯೆಯ ಮೇಲೆ ಕೇಂದ್ರೀಕರಿಸುವುದು ವ್ಯಕ್ತಿಯ ಮೇಲೆ ಅಲ್ಲ ಹಾಗಾದರೆ ಯಾರು ಏನು ಮಾಡಿದರು ಹೊಣೆ ಯಾರು ನೀವು ಆ ವ್ಯಕ್ತಿಯನ್ನು ಏಕೆ ದೂಷಿಸಬೇಕು ಆದ್ದರಿಂದ ಅದು ಮುಖ್ಯವಲ್ಲ ಆದರೆ ಈಗ ಏನೋ ಸಂಭವಿಸಿದೆ ಸಂಘರ್ಷವಿದೆ ಸಂಘರ್ಷವನ್ನು ನಾವು ಹೇಗೆ ಪರಿಹರಿಸಬಹುದು ಆದ್ದರಿಂದ ಅದು ಬಹಳ ಮುಖ್ಯವಾಗಿದೆ ಈಗ ಒಮ್ಮೆ ನೀವು ಇದನ್ನು ಅರ್ಥಮಾಡಿಕೊಂಡರೆ ಯಾರಾದರೂ ಕೋಪಗೊಂಡಿದ್ದರೆ ಈಗ ಅದು ತುಂಬಾ ಕೋಪವನ್ನು ಹರಡಲು ಅಥವಾ ನಿರ್ವಹಿಸಲು ಮುಖ್ಯವಾಗಿದೆ ಹಿಂದಿನದರಲ್ಲಿ ನಾನು ಕೆಲವು ಸಲಹೆಗಳನ್ನ ಹೇಳಿದ್ದೇನೆ ವ್ಯಕ್ತಿಯು ಧ್ವನಿಯನ್ನು ಎತ್ತುತ್ತಿದ್ದರೆ ನೀವು ಧ್ವನಿ ಎತ್ತಬಾರದು ನೀವು ಶಾಂತವಾಗಿರಬೇಕು ಮತ್ತು ಒಗ್ಗಟ್ಟಾಗಿರಬೇಕು ನೀವು ತುಂಬಾ ತಂಪಾಗಿರಬೇಕು ಈಗ ಆ ವ್ಯಕ್ತಿಯು ಬೆದರಿಕೆ ಹಾಕುತ್ತಿದ್ದರೆ ಸಭ್ಯರಾಗಿರಿ ನೀವು ತುಂಬಾ ಶಾಂತವಾಗಿರಿ ಮತ್ತೆ ನೀವು ಪ್ರಚೋದಿತವಾಗಬಾರದು ಈಗ ಕೋಪವನ್ನು ತಡೆಯುವುದು ಅಥವಾ ನಿಯಂತ್ರಿಸುವುದು ಆಗಿರುತ್ತದೆ ನೀವು ಕೋಪವನ್ನು ತಡೆಯುವ ಇತರ ಮಾರ್ಗಗಳೆಂದರೆ ಉದಾಹರಣೆಗೆ ವ್ಯಕ್ತಿಯು ಹೊರಗಿನಿಂದ ಬರುತ್ತಿದ್ದಾನೆ ಮತ್ತು ನಂತರ ಈ ವ್ಯಕ್ತಿಯ ಬಗ್ಗೆ ನೀವು ಹೇಳಿದ್ದನ್ನು ಕೇಳಿದ ಆತ ತುಂಬಾ ಕೋಪಗೊಂಡಿದ್ದಾನೆ ಮತ್ತು ನಂತರ ಅವನು ಬರುತ್ತಾನೆ ಮತ್ತು ಈ ಎಲ್ಲಾ ಕೆಲಸಗಳನ್ನು ಮಾಡಲು ನಿಮಗೆ ಹೇಗೆ ಧೈರ್ಯವಾಗುತ್ತದೆ ಎಂದು ನಿಮ್ಮ ಮೇಲೆ ಕೂಗಾಡುತ್ತಾರೆ ಆದ್ದರಿಂದ ನೀವು ಅವರನ್ನು ಕುಳಿತುಕೊಳ್ಳಲು ಬಯಸುತ್ತೀರಾ ಎಂದು ನೀವು ವಿನಮ್ರವಾಗಿ ಹೇಳಬಹುದು ತದನಂತರ ನಾನು ಸ್ವಲ್ಪ ಕಾಫಿಯನ್ನು ಆರ್ಡರ್ ಮಾಡುತ್ತೇನೆ ಅಥವಾ ನಾನು ನಿಮಗಾಗಿ ಸ್ವಲ್ಪ ತಂಪಾದ ಪಾನೀಯವನ್ನು ತರುತ್ತೇನೆ ಮತ್ತು ನಂತರ ನೀವು ವಾಸ್ತವವಾಗಿ ವ್ಯಕ್ತಿಯನ್ನು ಮನವರಿಕೆ ಮಾಡಬಹುದು ವ್ಯಕ್ತಿಯು ನಿಸ್ಸಂಶಯವಾಗಿ ಇಲ್ಲ ನಾನು ಇಲ್ಲಿ ಚಹಾ ಅಥವಾ ತಂಪಾದ ಪಾನೀಯವನ್ನು ಕುಡಿಯಲು ಬಂದಿಲ್ಲ ಎನ್ನುತ್ತಾರೆ ಆದರೆ ಸಾಧ್ಯವಾದರೆ ನೀವು ಅವರಿಗೆ ಸ್ವಲ್ಪ ತಂಪಾದ ನೀರನ್ನು ಕುಡಿಯಬಹುದೇ ನಾನು ಅದನ್ನು ನಿಮಗಾಗಿ ತರುತ್ತೇನೆ ದಯವಿಟ್ಟು ಅದನ್ನು ಸೇವಿಸಿರಿ ಎಂದು ಹೇಳಿ ಈಗ ನೀವು ಆ ವ್ಯಕ್ತಿಯನ್ನು ನೀರು ಕುಡಿಯುವಂತೆ ಮಾಡಲು ಸಾಧ್ಯವಾದರೆ ನೀವು ನಿಜವಾಗಿಯೂ ಆ ವ್ಯಕ್ತಿಯ ಕೋಪವನ್ನು ತಣ್ಣಗಾಗಿಸಿದ್ದೀರಾ ಎಂದಾಗುತ್ತದೆ ಜನರು ದೀರ್ಘಕಾಲದವರೆಗೆ ಕೋಪವನ್ನು ಮುಂದುವರಿಸುವುದು ತುಂಬಾ ಕಷ್ಟ ಹೆಚ್ಚಿನ ಸಮಯ ಕೋಪಗೊಳ್ಳುವ ಜನರು ಅವರು ಅಲ್ಪ ಸ್ವಭಾವದವರಾಗಿರಬಹುದು ಅಥವಾ ಅವರು ತಪ್ಪಾಗಿ ಪರಿಸ್ಥಿತಿ ಅರ್ಥೈಸಿಕೊಂಡಿರಬಹುದು ಮತ್ತು ಒಮ್ಮೆ ಮತ್ತು ನಂತರ ಅದು ಆವೇಗದಿಂದ ರಕ್ತವು ಕುದಿಯುತ್ತಿದೆ ಏಕೆಂದರೆ ಓ ಯಾರೋ ನಿಮಗೆ ಘೋರ ಅನ್ಯಾಯ ಮಾಡಿದ್ದಾರೆ ಎಂದು ಮನಸ್ಸು ಭಾವಿಸುತ್ತದೆ ಈಗ ನೀವು ಆ ವ್ಯಕ್ತಿಗೆ ಸ್ಥಳವನ್ನು ತೋರಿಸಬೇಕು ಈಗ ನೀವು ಈ ಸಣ್ಣ ಗೆಸ್ಚರ್ ಇಂದ ಅಂದರೆ ಅವನಿಗೆ ಒಂದು ಸಣ್ಣ ಕಪ್ ಚಹಾವನ್ನು ನೀಡಿದಾಗ ಅಥವಾ ತಂಪಾದ ಪಾನೀಯ ಮತ್ತು ಆಕಸ್ಮಿಕವಾಗಿ ಅವನ ನೆಚ್ಚಿನ ತಂಪಾದ ಪಾನೀಯವು ಎಂದು ಭಾವಿಸೋಣ ಈ ರೀತಿ ಕೊಟ್ಟಾಗ ಅವನು ಇಲ್ಲ ಎಂದು ಹೇಳಲು ಸಾಧ್ಯವಾಗದ ಕಾರಣ ಅವನು ಅದನ್ನು ತೆಗೆದುಕೊಳ್ಳಬಹುದು ಇದು ಒಂದು ಸಹ ಮೃದುವಾದ ಕೌಶಲ್ಯವಾಗಿದೆ ಅಥವಾ ನೀರು ತಂಪಾದ ನೀರು ಸಹ ಯಾರೂ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಅದನ್ನು ತೆಗೆದುಕೊಳ್ಳುವ ವ್ಯಕ್ತಿಯು ಅದನ್ನು ಕುಡಿಯುತ್ತಾನೆ ವಾಸ್ತವವಾಗಿ ಅದು ವ್ಯಕ್ತಿಯ ನರಗಳನ್ನು ಶಾಂತಗೊಳಿಸುತ್ತದೆ ಇದು ಕೋಪ ತಡೆಯುವ ಒಂದು ವಿಧಾನವಾಗಿದೆ ಕೇವಲ ವ್ಯಕ್ತಿಯನ್ನು ಕುಳಿತುಕೊಳ್ಳುವಂತೆ ಮಾಡುವುದು ಮತ್ತು ನಂತರ ನೀವು ಯಾರಾದರೂ ಆಗಿದ್ದರೆ ಹಾಗೆ ಮಾಡುವುದು ಮುಂತಾದ ಇತರ ಮಾರ್ಗಗಳಿವೆ ನೀವು ಕಾರ್ಯನಿರತರಾಗಿದ್ದರೆ ಆ ವ್ಯಕ್ತಿಯನ್ನು ಕೆಲವು ಆಸಕ್ತಿದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಟಿವಿಯಲ್ಲಿ ಕಾರ್ಯಕ್ರಮ ಅಥವಾ ಸಂಗೀತದಲ್ಲಿ ತೊಡಗಿಸಿಕೊಳ್ಳಬಹುದು ಕಾಯುವಾಗಲೂ ಕೋಪವು ನಿಧಾನವಾಗಿ ವ್ಯಕ್ತಿಯಲ್ಲಿ ಕಡಿಮೆಯಾಗುತ್ತದೆ ಒಮ್ಮೆ ನೀವು ಕೋಪವನ್ನು ತಣ್ಣಗಾಗಿಸಿದ ನಂತರ ನಿಯಂತ್ರಿಸಿದ ನಂತರ ಸಂವಹನ ನಿರ್ಬಂಧಕಗಳನ್ನು ತಪ್ಪಿಸುವುದನ್ನು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಸಂವಹನ ನಿರ್ಬಂಧಕಗಳು ಅದರ ಬಗ್ಗೆ ನಂತರ ಹೆಚ್ಚು ಮಾತನಾಡೋಣ ಆದರೆ ಈಗ ನೀವು ತಿಳಿದುಕೊಳ್ಳಬೇಕಾಗಿರುವುದು ಯಾವುದೆಂದರೆ ನೀವು ಯಾವಾಗಲೂ ಇದನ್ನು ಮಾಡುತ್ತೀರಿ ನೀವು ಇದನ್ನು ಎಂದಿಗೂ ಮಾಡಲಿಲ್ಲ ಎಂದು ಹೇಳುವ ಜನರು ಅವರು ಯೋಚಿಸುವ ಕಠಿಣತೆಯನ್ನು ಹೊಂದಿರುತ್ತಾರೆ ತದನಂತರ ಯಾರಾದರೂ ಇಲ್ಲ ಎಂದು ಹೇಳುತ್ತಾರೆ ಇಲ್ಲ ಎಂದು ನೀವು ಈ ರೀತಿ ಹೇಳಲು ಸಾಧ್ಯವಿಲ್ಲ ತದನಂತರ ಆ ವ್ಯಕ್ತಿಯನ್ನು ಕಡೆಗಣಿಸಲು ಪ್ರಯತ್ನಿಸುತ್ತಾನೆ ಇವೆಲ್ಲವೂ ಸಂವಹನ ನಿರ್ಬಂಧಕಗಳಾಗಿವೆ ವ್ಯಕ್ತಿಯು ಸಂವಹನದಲ್ಲಿ ಇತರ ವ್ಯಕ್ತಿಯನ್ನು ಸ್ವಯಂಪ್ರೇರಿತವಾಗಿ ಹೊರಬರಲು ಬಿಡುತ್ತಿಲ್ಲ ಅದನ್ನು ಗಮನಿಸಿ ಅದು ಪರಿಸ್ಥಿತಿಯಾಗಿದ್ದರೆ ನೀವು ಹೀಗೆ ಹೇಳಬಹುದುಃ ದಯವಿಟ್ಟು ಇನ್ನೊಬ್ಬ ವ್ಯಕ್ತಿಗೆ ಮಾತನಾಡಲು ಅವಕಾಶ ನೀಡಿ ಮತ್ತು ನಿಮ್ಮ ಸರದಿ ಬರುತ್ತದೆ ಮತ್ತು ನಾನು ನಿಮಗೆ ಸಂಪೂರ್ಣವಾಗಿ ಮಾತನಾಡಲು ಅವಕಾಶ ನೀಡುತ್ತೇನೆ ನಾನು ದಯವಿಟ್ಟು ನಿಮ್ಮ ಮಾತನ್ನು ಕೇಳುತ್ತೇನೆ ಆ ವ್ಯಕ್ತಿಯು ಮೊದಲು ಮಾತು ಮುಗಿಸಲಿ ಮತ್ತು ಆ ವ್ಯಕ್ತಿಯು ನಿಮ್ಮನ್ನು ದೂಷಿಸುತ್ತಿದ್ದರೆ ಈಗ ದೂಷಿಸಬೇಡಿ ಎಂದು ಹೇಳಿ ಆದ್ದರಿಂದ ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ ಅವನು ನಿಜವಾಗಿಯೂ ಏನಾದರೂ ತಪ್ಪು ಮಾಡಿದ್ದಾನೆ ಎನ್ನುವುದಾದರೆ ನಾನು ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ಸರಿ ನನ್ನನ್ನು ನಂಬಿರಿ ಈಗ ಮುಂದಿನದು ಪರಾನುಭೂತಿ ಕೌಶಲ್ಯಗಳು ಸ್ಟೀಫನ್ ಕೋವೆ ಅವರ ಮನಸ್ಸಿನಲ್ಲಿ ಅಂತ್ಯದೊಂದಿಗೆ ಆರಂಭದ ಬಗ್ಗೆ ನಾನು ಉಲ್ಲೇಖಿಸಿದ ಮೊದಲ ಕೆಲವು ಪಾಠಗಳಲ್ಲಿ ನೆನೆಸಿಕೊಳ್ಳಿರಿ ಮುಂದಿನ ಉಪನ್ಯಾಸದಲ್ಲಿ ನಾನು ಉಲ್ಲೇಖಿಸಿರುವ ಇನ್ನೊಂದು ಉದಾಹರಣೆಯ ಬಗ್ಗೆಯೂ ಅವರು ಮಾತನಾಡುತ್ತಾರೆ ನೀವು ಇನ್ನೊಬ್ಬ ವ್ಯಕ್ತಿಯು ಅರ್ಥವಾಗುವುದಿಲ್ಲ ಎಂದು ನೀವು ಹೇಳುವ ಮೊದಲು ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳುವುದನ್ನ ನೀವು ಪ್ರಯತ್ನಿಸಬಹುದು ಇನ್ನೊಬ್ಬ ವ್ಯಕ್ತಿಯು ನಿಮ್ಮನ್ನು ಅರ್ಥಮಾಡಿಕೊಂಡಿಲ್ಲ ಎಂದು ಹೇಳುವ ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇನ್ನೊಬ್ಬ ವ್ಯಕ್ತಿಯು ಕೋಪಗೊಳ್ಳಲು ಕಾರಣವೇನು ಎಂದು ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದು ಇನ್ನೊಬ್ಬರ ಬೂಟುಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ವ್ಯಕ್ತಿಯು ಹೇಗೆ ಭಾವಿಸುತ್ತಾನೆ ಎಂಬುದನ್ನು ಅನುಭವಿಸುವುದು ಆಗಿದೆ ಎಂಪತಿ ಎಂದರೆ ವಾಸ್ತವವಾಗಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಭಾವಿಸುವುದು ಮತ್ತು ಅವನ ಆ ಕ್ಷಣದ ಭಾವನೆ ನಿಜವಾಗಿ ಏನು ಎಂಬುದನ್ನು ಪಡೆಯುವುದು ಎಂದರ್ಥ ನೀವು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಸಹಾನುಭೂತಿ ಹೊಂದಲು ಸಾಧ್ಯವಾದರೆ ಅದು ಮತ್ತೆ ಸಂಘರ್ಷವನ್ನು ಕಡಿಮೆ ಮಾಡುತ್ತದೆ ನೀವು ಮಾಡಬಹುದಾದ ಈ ವಿಷಯವೂ ಸಹ ಅರಿವಿನ ಪುನರ್ರಚನೆಯಾಗಿದೆ ಅರಿವಿನ ಸರಳ ಅರ್ಥವೆಂದರೆ ಗ್ರಹಿಕೆ ಮತ್ತು ಕಲಿಕೆ ಮತ್ತು ತರ್ಕದ ಮಾನಸಿಕ ಫಲಿತಾಂಶ ಅರಿವಿನ ಪುನರ್ರಚನೆಯು ಹಿಂದಿನ ಚಿತ್ರದಲ್ಲಿ ನಾನು ನಿಮಗೆ ತೋರಿಸಿದಂತೆ ಅದಕ್ಕಾಗಿಯೇ ಸಮಸ್ಯೆಯು ಎರಡು ಪರಿಹಾರಗಳಾಗಿರಬಹುದು ಮೂರು ಪರಿಹಾರಗಳಾಗಿರಬಹುದು ಮತ್ತು ನೀವು ಒಂದೇ ವಿಷಯವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಬಹುದು ಈಗ ನೀವು ಗ್ರಹಿಕೆಯ ಮೂಲಕ ಇಡೀ ವಿಷಯವನ್ನು ಪುನರ್ನಿರ್ಮಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ಸರಿಪಡಿಸುತ್ತೀರಿ ಗ್ರಹಿಕೆ ಮತ್ತು ನಂತರ ಸರಿಪಡಿಸಿದ ಗ್ರಹಿಕೆಯಿಂದ ಏನನ್ನಾದರೂ ಕಲಿಯುವುದು ಮತ್ತು ನಂತರ ಇಬ್ಬರೂ ತಪ್ಪು ಎಂದು ನಂಬುವಂತೆ ನಿಮ್ಮ ತರ್ಕ ಅನ್ವಯಿಸುವುದು ಅಥವಾ ಒಬ್ಬ ವ್ಯಕ್ತಿ ಇಂದ ಸ್ವಲ್ಪ ಮಟ್ಟಿಗೆ ತಪ್ಪಾಗಿದೆ ಅದಕ್ಕಾಗಿಯೇ ವ್ಯಕ್ತಿಯು ಕೋಪಗೊಂಡನು ಆದರೆ ಇನ್ನೊಬ್ಬ ವ್ಯಕ್ತಿಯು ಹಾಗೆ ಅರ್ಥೈಸಲಿಲ್ಲ ಆದ್ದರಿಂದ ನಾವು ಇಡೀ ವಿಷಯವನ್ನು ಪುನರ್ರಚಿಸಲು ಸಾಧ್ಯವಾದರೆ ನೀವು ಸಂಘರ್ಷವನ್ನು ಕಡಿಮೆ ಮಾಡಬಹುದು ತದನಂತರ ಅಂತಿಮವಾಗಿ ಮಾತುಕತೆಯ ಫಲಿತಾಂಶಗಳು ಉತ್ತಮವಾಗಿರುತ್ತದೆ ಅದರ ಕೊನೆಯಲ್ಲಿ ಸರಿ ಈಗ ನೀವು ಈ ರೀತಿ ಮಾಡಬೇಡಿ ಆದ್ದರಿಂದ ಈಗ ನೀವು ಇದನ್ನು ಪಡೆಯುತ್ತೀರಿ ಆದರೆ ನೀವು ಇದನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ನಿಮಗೆ ಅನಿಸುವುದಿಲ್ಲ ನೀವು ಇದನ್ನು ಸಹ ಪಡೆಯುತ್ತೀರಿ ಅದರ ಕೊನೆಯಲ್ಲಿ ನೀವು ಎಲ್ಲರಿಗೂ ಸೂಕ್ತವಾದ ಪರಿಹಾರವನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಅದು ಅತ್ಯಂತ ಮುಖ್ಯವಾದುದು ಅದಕ್ಕಾಗಿಯೇ ನಾನು ಇದನ್ನು ಹೊಂದಿರಬೇಕು ಎಂದು ಹೇಳುತ್ತೇನೆ ಗೆಲುವು ಗೆಲುವಿನ ಮನೋಭಾವವು ಯಾವಾಗಲೂ ಗೆಲುವು ಗೆಲುವಿನ ಪರಿಸ್ಥಿತಿಯನ್ನು ಬಯಸುತ್ತದೆ ಈಗ ನಾವು ಎರಡು ಉದಾಹರಣೆಗಳನ್ನು ನೋಡೋಣ ಮತ್ತು ನಾನು ಈಗ ಪರಿಹಾರಗಳನ್ನು ನೀಡಲು ಹೋಗುವುದಿಲ್ಲ ನೀವು ಅದರ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ನಾನು ಸಂಘರ್ಷವನ್ನು ಹೇಳಲಿದ್ದೇನೆ ಸಂಘರ್ಷದ ಬಗ್ಗೆ ಯೋಚಿಸಿರಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ಇದರ ಬಗ್ಗೆ ಚರ್ಚಿಸಿ ನಂತರ ನಿಮಗೆ ಪರಿಹಾರಗಳನ್ನು ನೀಡಲಿದ್ದೇನೆ ಆದರೆ ನಾನು ಪರಿಹಾರಗಳನ್ನು ನೀಡಲು ಸಾಧ್ಯವಾಗುವವನು ನಾನೇ ಎಂಬ ಭಾವನೆಯಲ್ಲಿಲ್ಲ ಎಂದು ಈಗ ನಿಮಗೆ ಹೇಳಲು ಹೋಗುತ್ತಿಲ್ಲ ಅತ್ಯುತ್ತಮ ಸಂಘರ್ಷ ಪರಿಹಾರದ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ ನೀವು ನನಗಿಂತ ಉತ್ತಮ ಪರಿಹಾರಗಳೊಂದಿಗೆ ಹೊರಬರಬಹುದು ಎಂದು ನಾನು ನಂಬುತ್ತೇನೆ ಅದಕ್ಕಾಗಿಯೇ ನೀವು ಈಗ ಸಂಘರ್ಷವನ್ನು ನೀಡಬೇಕೆಂದು ನಾನು ಬಯಸುತ್ತೇನೆ ಅದರ ಬಗ್ಗೆ ಯೋಚಿಸಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ತದನಂತರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನೆರೆಹೊರೆಯವರೊಂದಿಗೆ ಸ್ನೇಹಿತರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ನಂತರ ನೋಡಿ ನೀವು ಈ ಪರಿಸ್ಥಿತಿಯನ್ನು ಹೇಗೆ ಪರಿಹರಿಸುತ್ತೀರಿ ಮತ್ತು ಇದು ಇತ್ತೀಚಿನ ದಿನಗಳಲ್ಲಿ ಅಂತರ ವೈಯಕ್ತಿಕ ಸಂಬಂಧಗಳು ಸಾಮಾನ್ಯ ಸನ್ನಿವೇಶವಾಗಿದೆ ಇದನ್ನು ನೋಡೋಣ ಶಿಲ್ಪಾ ಮತ್ತು ಕಿಶೋರ್ ಮೂರು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಇಬ್ಬರ ಕುಟುಂಬಗಳ ವಿರೋಧದ ಹೊರತಾಗಿಯೂ ಕಿಶೋರ್ಗೆ ಒಳ್ಳೆಯ ಕೆಲಸ ಸಿಗುವವರೆಗೆ ಅವರು ಕಾದು ಮದುವೆಯಾದರು ಆದ್ದರಿಂದ ಸಂಘರ್ಷವು ಮೊದಲು ಇತ್ತು ಆದ್ದರಿಂದ ಅವರು ಆರ್ಥಿಕವಾಗಿ ಸ್ವತಂತ್ರರಾಗಲು ಕಾಯುತ್ತಿದ್ದರು ಅವರು ಕುಟುಂಬದ ಇಚ್ಛೆಯನ್ನು ವಿರೋಧಿಸುವ ಮೂಲಕ ಪರಿಹರಿಸಿದರು ಆದ್ದರಿಂದ ಅವರು ಮದುವೆಯಾದರು ಆದ್ದರಿಂದ ಕುಟುಂಬವು ಇದನ್ನು ವಿರೋಧಿಸಿತು ಆದರೆ ಅವರು ಒಗ್ಗಟ್ಟಾಗಿರಬೇಕು ಎಂದು ಅವರು ಭಾವಿಸಿದರು ಈಗ ಕಿಶೋರ್ ಅವರ ಕೆಲಸಕ್ಕಾಗಿ ಮುಂಬೈಗೆ ತೆರಳಲು ಸಂತೋಷಪಟ್ಟರು ಆದ್ದರಿಂದ ಅವರು ಮೆಟ್ರೋಪಾಲಿಟನ್ ನಗರಕ್ಕೆ ಹೋಗುತ್ತಿದ್ದಾರೆ ಮೊದಲು ಅವರದ್ದು ಬಹಳ ದೂರದ ಹಿನ್ನೆಲೆಯ ಕುಟುಂಬಗಳಾಗಿರಬಹುದು ಅದು ಒಂದು ಹಳ್ಳಿಯಾಗಿರಬಹುದು ಆದ್ದರಿಂದ ಅಲ್ಲಿ ಚಾಲ್ತಿಯಲ್ಲಿರುವ ಸಂಪ್ರದಾಯವಾದಿ ಮನಸ್ಸು ಅವರಿಗೆ ಇಷ್ಟವಾಗಲಿಲ್ಲ ಅವರು ಅದನ್ನು ಬಿಟ್ಟುಬಿಟ್ಟರು ಕಿಶೋರ್ ಅವರ ಕೆಲಸಕ್ಕಾಗಿ ಮುಂಬೈಗೆ ತೆರಳಲು ಅವರು ಸಂತೋಷಪಟ್ಟರು ಆದರೆ ಮದುವೆಯಾಗಿ ಒಂದು ವರ್ಷದ ನಂತರ ಕಿಶೋರ್ ಸಂವಹನವಿಲ್ಲದವನಾಗಿದ್ದಾನೆ ಒಂದು ವರ್ಷ ಮುಗಿದಿದೆ ಆದರೆ ನಿಧಾನವಾಗಿ ಅವರು ಇಲ್ಲಿ ಮಾತನಾಡುವುದನ್ನು ನಿಲ್ಲಿಸಿದ್ದಾರೆ ಇದರ ಅರ್ಥವೇನೆಂದರೆ ಸಂವಹನವಿಲ್ಲದ ಆತ ತನ್ನ ಆಂತರಿಕ ಸಮಸ್ಯೆಗಳನ್ನು ವ್ಯಕ್ತಪಡಿಸುತ್ತಿಲ್ಲ ಈಗ ಶಿಲ್ಪಾಳಿಗೆ ತನ್ನನ್ನು ಹೊರಗಿಡಲಾಗಿದೆ ಎಂದು ಅನಿಸುತ್ತದೆ ಆತ ಏನು ಅನುಭವಿಸುತ್ತಿದ್ದಾನೋ ಅದನ್ನು ಹಂಚಿಕೊಳ್ಳುತ್ತಿಲ್ಲ ಅವನು ಕೆಲಸದಿಂದ ತಡವಾಗಿ ಮನೆಗೆ ಬರುತ್ತಾನೆ ಮತ್ತು ವಿಶ್ರಾಂತಿ ಪಡೆಯಲು ಟಿ ವಿ ಮುಂದೆ ಒಬ್ಬಂಟಿಯಾಗಿರಲು ಬಯಸುತ್ತಾನೆ ಉದ್ಯೋಗದಲ್ಲಿ ಯಾವುದೇ ಒತ್ತಡವಿದ್ದರೂ ಅದು ಮನೆಗೆ ಮರಳುತ್ತದೆ ಮತ್ತು ಅವನು ಕೇವಲ ಟಿವಿ ನೋಡುವ ಮೂಲಕ ವಿಶ್ರಾಂತಿ ಪಡಿಯಲು ಬಯಸುತ್ತಾನೆ ಕುಟುಂಬದಿಂದ ದೂರ ಹೋಗಿ ಒಟ್ಟಿಗೆ ವಾಸಿಸುತ್ತಿರುವವರು ಅವರೇ ಮತ್ತು ಈಗ ಆಕೆ ಕಡಿತಗೊಂಡವಳಂತೆ ಭಾವಿಸುತ್ತಾಳೆ ಈಗ ಈ ವ್ಯಕ್ತಿ ಏನನ್ನೂ ಹಂಚಿಕೊಳ್ಳುತ್ತಿಲ್ಲ ನನ್ನೊಂದಿಗೆ ಮಾತನಾಡುತ್ತಿಲ್ಲ ಕಣ್ಣಿಗೆ ಕಣ್ಣಿಟ್ಟು ನೋಡುತ್ತಿಲ್ಲ ಕಿಶೋರ್ ಸ್ವಕೇಂದ್ರಿತನಾಗಿದ್ದಾನೆ ಮತ್ತು ತನ್ನ ಯೋಗಕ್ಷೇಮದ ಬಗ್ಗೆ ಚಿಂತಿಸುವುದಿಲ್ಲ ಎಂದು ಅವಳು ಅರಿತುಕೊಳ್ಳುತ್ತಾಳೆ ಅವನು ನನ್ನ ಬಗ್ಗೆ ಯೋಚಿಸುತ್ತಿಲ್ಲ ಎಂದು ಅವಳು ಭಾವಿಸುತ್ತಾಳೆ ಅವನು ನನ್ನ ಬಗ್ಗೆ ತನ್ನ ಸೂಕ್ಷ್ಮತೆಯನ್ನು ಕಳೆದುಕೊಂಡಿದ್ದಾನೆ ಈಗ ಇಲ್ಲಿ ಆಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಬೇಕೇ ಎಂದು ಯೋಚಿಸುತ್ತಿರುವ ಪ್ರಮುಖ ಸಂಘರ್ಷವು ಬರುತ್ತದೆ ಅವಳು ಸಂಘರ್ಷದ ಹಂತಕ್ಕೆ ಬಂದಿದ್ದಾಳೆ ಅಲ್ಲಿ ಅವಳು ಯಾವುದೇ ಅರ್ಥವಿಲ್ಲ ಎಂದು ಯೋಚಿಸುತ್ತಿದ್ದಾಳೆ ಈ ವ್ಯಕ್ತಿಯೊಂದಿಗೆ ವಾಸಿಸುತ್ತಿರುವ ನಾನು ಏಕೆ ವಿಚ್ಛೇದನಕ್ಕೆ ಹೋಗಿ ನನ್ನ ಜೀವನವನ್ನು ಸಂತೋಷವಾಗಿಟ್ಟುಕೊಳ್ಳಬಾರದು ಈಗ ನೀವು ಅಲ್ಲಿದ್ದೀರಿ ನಾನು ನಿಮಗೆ ಮಧ್ಯವರ್ತಿಯ ಪಾತ್ರವನ್ನು ನೀಡುತ್ತಿದ್ದೇನೆ ಶಿಲ್ಪಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವುದನ್ನು ನೀವು ಹೇಗೆ ತಡೆಯುತ್ತೀರಿ ಮತ್ತು ಕಿಶೋರ್ ಅವರನ್ನು ಸಂವಹನಶೀಲರನ್ನಾಗಿಸುವುದು ಹೇಗೆ ಕಾಳಜಿ ವಹಿಸುವಂಥ ವ್ಯಕ್ತಿಯಾಗಿಸುವುದು ಹೇಗೆ ನೀವು ಅದನ್ನು ಹೇಗೆ ಮಾಡುತ್ತೀರಿ ನೀವು ನೆರೆಹೊರೆಯವರು ಮತ್ತು ಅವರು ನಿಮ್ಮನ್ನು ತಮ್ಮ ಕುಟುಂಬದ ಸ್ನೇಹಿತ ಎಂದು ನಂಬುತ್ತಾರೆ ಎಂದು ಭಾವಿಸೋಣ ನೀವು ಈಗಾಗಲೇ ಉತ್ತಮ ಸ್ಥಾನವನ್ನು ಹೊಂದಿದ್ದೀರಿ ಆದ್ದರಿಂದ ಇಬ್ಬರೂ ನಿಮ್ಮನ್ನು ನಂಬುತ್ತಾರೆ ಮತ್ತು ಅವರು ನಿಮ್ಮನ್ನು ಅವರು ಪಕ್ಷಪಾತವಿಲ್ಲದ ಮತ್ತು ಪೂರ್ವಾಗ್ರಹ ರಹಿತ ವ್ಯಕ್ತಿ ಎಂದು ಭಾವಿಸುತ್ತಾರೆ ಈಗ ಕಿಶೋರ್ ಅವರನ್ನು ಸಂವಹನಶೀಲ ಮತ್ತು ಕಾಳಜಿಯುಳ್ಳವರನ್ನಾಗಿ ಮಾಡಲು ಮತ್ತು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ನೀವು ಅವಳನ್ನು ಹೇಗೆ ತಡೆಯುತ್ತೀರಿ ಇದರ ಬಗ್ಗೆ ಯೋಚಿಸಿ ನಾವು ಚರ್ಚಿಸುತ್ತಿರುವ ವೇದಿಕೆಯಲ್ಲಿ ನನಗೆ ತಿಳಿಸಿ ಇದನ್ನು ಹೇಗೆ ಪರಿಹರಿಸಬೇಕೆಂದು ನೀವು ಯೋಚಿಸುತ್ತೀರಿ ಎಂದು ನೀವು ನನಗೆ ಹೇಳಬಹುದು ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ನನ್ನ ಪರಿಹಾರಗಳನ್ನು ನೀಡುತ್ತೇನೆ ನಾನು ಅವರ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುವ ವಿಧಾನವನ್ನು ನಿಮಗೆ ಹೇಳುತ್ತೇನೆ ಎರಡನೇ ಸನ್ನಿವೇಶವನ್ನು ನೋಡೋಣ ಮತ್ತೊಮ್ಮೆ ಮತ್ತೊಂದು ಸಂಘರ್ಷದ ಪರಿಸ್ಥಿತಿ ಮತ್ತೆ ಇದು ಭಾರತೀಯ ಮನೆಗಳಲ್ಲಿ ಬಹಳ ಸಾಮಾನ್ಯವಾದ ಸನ್ನಿವೇಶವಾಗಿದೆ ಈಗ ಮಗ ಮತ್ತು ತಂದೆಯ ನಡುವಿನ ಸಂಭಾಷಣೆ ನಡೆಯುತ್ತಿದೆ ಮಗ ಹೇಳುತ್ತಾನೆ ಅಪ್ಪ ಈ ಬೇಸಿಗೆಯಲ್ಲಿ ನನ್ನನ್ನು ವಿದೇಶ ಪ್ರವಾಸಕ್ಕೆ ಕರೆದೊಯ್ಯುವುದಾಗಿ ನೀವು ಭರವಸೆ ನೀಡಿದ್ದೀರಿ ತಂದೆಃ ಹೌದು ನೀನು ಹತ್ತು ಸಿ ಅಂಕಗಳನ್ನು ಪಡೆದರೆ ಮಾತ್ರ ಎಂದು ಭರವಸೆ ನೀಡಿದ್ದೇನೆ ಆದ್ದರಿಂದ ಐಐಟಿ ವ್ಯವಸ್ಥೆ ತಿಳಿದಿಲ್ಲದವರು ಹತ್ತು ಪಾಯಿಂಟ್ ಪಡೆಯುವುದು ಎಂದರೆ ನೂರಕ್ಕೆ ನೂರು ಪೂರ್ಣ ಅಂಕಗಳು ಎಂದರ್ಥ ಮಗ ಹೇಳುತ್ತಾನೆ ನನಗೆ 9 6 ಇದೆ ಅದು ಸಾಕಷ್ಟು ಹತ್ತಿರದಲ್ಲಿದೆ ಮತ್ತೆ 9 6 ಎಂದರೆ 96 ಅಂಕಗಳಂತಿದೆ ಈಗ ತಂದೆ ಹೇಳುತ್ತಾರೆ ಆದರೆ ಅದು ಹತ್ತು ಆಗುವುದಿಲ್ಲ ಮಗು ಮಗ ಹೇಳುತ್ತಾನೆಃ ನೀನು ತುಂಬಾ ಕೆಟ್ಟ ತಂದೆ ತಂದೆ ಹೇಳುತ್ತಾರೆಃ ಸೋತವನಿಗೆ ಹೀಗೆಯೇ ಅನ್ನಿಸುವುದು ಲೋಸೆರೋಹೆ ಎಂದರೆ ನೀವು ಅದನ್ನು ಕಳೆದುಕೊಂಡಿದ್ದೀರಿ ಎಂದರ್ಥ ಆದ್ದರಿಂದ ನೀವು ನಾನು ಕೆಟ್ಟವನು ಎಂದು ಹೇಳಿದರೆ ನಾನು ನಿಮಗೆ ಕೆಟ್ಟವನಾಗಿದ್ದೇನೆ ಮತ್ತು ಆದಿತ್ಯನನ್ನು ನೋಡು ಅವನು ಇಲ್ಲಿಯವರೆಗೂ ಹತ್ತು ಅಂಕಗಳನ್ನು ಗಳಿಸಿದ್ದಾನೆ ಆದರೆ ಅವನ ತಂದೆ ಯಾವಾಗಲೂ ಅವನನ್ನು ಪ್ರೀತಿಸುತ್ತಾರೆ ಮತ್ತು ಅವನನ್ನು ಬೆಂಬಲಿಸುತ್ತಾರೆ ನೀವು ನನ್ನನ್ನು ದ್ವೇಷಿಸುತ್ತೀರಿ ಅಪ್ಪ ನೀವು ನಿಮ್ಮ ಮಗಳನ್ನು ಮಾತ್ರ ಪ್ರೀತಿಸುತ್ತೀರಿ ನಾನಲ್ಲ ಈಗ ತಂದೆ ಹೇಳುತ್ತಾರೆ ಇದು ಅನ್ಯಾಯ ನಾನು ನಿಮಗಾಗಿ ಎಲ್ಲವನ್ನೂ ಮಾಡಿದ್ದೇನೆ ನಾನು ನನ್ನ ಎಲ್ಲಾ ಉಳಿತಾಯವನ್ನು ನಿಮ್ಮ ಕಾಲೇಜಿನ ಶುಲ್ಕವನ್ನು ಪಾವತಿಸಲು ಬಳಸಿದ್ದೇನೆ ಕೃತಜ್ಞತೆಯಿಲ್ಲದ ನಾಯಿ ಕೋಪದಲ್ಲಿ ಆತನಿಗೆ ಕಪಾಳಮೋಕ್ಷ ಮಾಡುತ್ತಾನೆ ಈಗ ಮಗ ಅಳಲು ಪ್ರಾರಂಭಿಸುತ್ತಾನೆ ಮತ್ತು ಅಳುತ್ತಾ ಅಳುತ್ತಾ ಅವನು ಹೇಳುತ್ತಾನೆಃ ನೀವು ನನ್ನನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ ಅಪ್ಪ ಎಂದಿಗೂ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ನಾನು ಈಗಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ ಈಗ ಇಲ್ಲಿ ನೀವು ಆಡಲು ಆಸಕ್ತಿದಾಯಕ ಪಾತ್ರವಿದೆ ಈಗ ನೀವು ಮಗನಿಗೆ ತಾಯಿಯಾಗಿದ್ದೀರಿ ಮತ್ತು ಅದು ಗಂಡನಿಗೆ ಹೆಂಡತಿಯಂತೆಯೇ ಇದೆ ಆದ್ದರಿಂದ ನೀವು ತುಂಬಾ ಪ್ರೀತಿಯ ಸ್ಥಾನದಲ್ಲಿದ್ದೀರಿ ಮತ್ತು ನೀವು ಅವರ ಮಾತನ್ನು ಕೇಳುತ್ತೀರಿ ಎಂದು ಇಬ್ಬರೂ ನಂಬುತ್ತಾರೆ ನೀವು ಅವನನ್ನು ವಿಶೇಷವಾಗಿ ಮಗನನ್ನು ತಡೆಯುತ್ತೀರಿ ಮತ್ತು ತಂದೆ ಮತ್ತು ಮಗ ಇಬ್ಬರಿಗೂ ಪರಸ್ಪರ ಅರ್ಥವಾಗುವಂತೆ ಮಾಡುತ್ತೀರಿ ನೀವು ಅದನ್ನು ಹೇಗೆ ಮಾಡುತ್ತೀರಿ ನಾನು ನೀಡಿದ ಸಲಹೆಗಳಿಗೆ ನಾನು ಸೂಚಿಸಿದ ಪ್ರಕ್ರಿಯೆಗೆ ಹಿಂತಿರುಗಿ ಆ ಕೌಶಲ್ಯಗಳನ್ನು ಬಳಸಿ ಪ್ರಯತ್ನಿಸಿರಿ ವೇದಿಕೆಯಲ್ಲಿ ಚರ್ಚಿಸಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಳ್ಳಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಇದರ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ ಈಗ ನಾನು ನಿಮಗೆ ಹೇಳುತ್ತಿರುವಂತೆ ನಾನು ಮುಕ್ತಾಯಗೊಳಿಸುವ ಮೊದಲು ಗೆಲುವು ಗೆಲುವಿನ ಪರಿಹಾರವನ್ನು ತಲುಪಲು ಪ್ರಯತ್ನಿಸಿರಿ ಮತ್ತು ಇದು ಗೆಲುವು ಗೆಲುವಿನ ಪರಿಹಾರವಾಗಬೇಕಾದರೆ ನೆನಪಿಡಿ ನೀವು ಗೆಲುವು ಗೆಲುವಿನ ಪರಿಹಾರವನ್ನು ಕೊನೆಯಲ್ಲಿ ಒದಗಿಸಲು ಸಾಧ್ಯವಾದರೆ ಪರಸ್ಪರ ಗೌರವದ ತೀವ್ರವಾದ ಭಾವನೆ ಇರುತ್ತದೆ ಮತ್ತು ಪ್ರೀತಿಯು ಅದರೊಂದಿಗೆ ಆಳವಾಗಿ ಬೆಳೆಯುತ್ತದೆ ಪ್ರತಿಯೊಂದು ಸಂಘರ್ಷವೂ ಪರಿಹಾರವಾಗುತ್ತದೆ ಜನರು ಮತ್ತೆ ಹತ್ತಿರವಾಗುತ್ತಾರೆ ಜನರು ಹೆಚ್ಚು ತೀವ್ರರಾಗುತ್ತಾರೆ ಮತ್ತು ಪರಸ್ಪರರ ಬಗ್ಗೆ ಹೆಚ್ಚು ಸಹಾನುಭೂತಿ ಹೊಂದುತ್ತಾರೆ ಈಗ ಎರಡೂ ಪ್ರಕರಣಗಳಲ್ಲಿ ಒಂದು ವಿಚ್ಛೇದನಕ್ಕೆ ಕಾರಣವಾಗುತ್ತಿದೆ ಇನ್ನೊಂದರಲ್ಲಿ ಮಗ ಮನೆ ಬಿಟ್ಟು ಹೋಗುತ್ತಿದ್ದಾನೆ ಇದು ಬಹಳ ಸಂಘರ್ಷದ ದ್ವೇಷಪೂರಿತ ಪರಿಸ್ಥಿತಿಯಾಗಿದೆ ನೀವು ಅದನ್ನು ಗೆಲುವು ಗೆಲುವಿನ ಪರಿಹಾರದೊಂದಿಗೆ ಪರಿಹರಿಸಬೇಕಾಗಿದೆ ನೀವು ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದರ ಬಗ್ಗೆ ಯೋಚಿಸಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ವಂದನೆಗಳು